ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಕುರಿತಾದ ಮೂಕ್ ಎನ್ ಎಲ್ ಕೋರ್ಸ್ಗೆ ಮತ್ತೆ ಸ್ವಾಗತ ನಾನು ರವಿಚಂದ್ರನ್ಕಾ ಐಐಟಿ ಕಾನ್ಪುರದಿಂದ ನಾನು ನಿಮ್ಮ ಕೋರ್ಸ್ ಬೋಧಕನಾಗಿದ್ದೇನೆ ಮತ್ತು ನಾವು ಇದರೊಂದಿಗೆ ಮೊದಲ ವಾರದ ಪಾಠವನ್ನು ಮುಕ್ತಾಯಗೊಳಿಸಲಿದ್ದೇವೆ ನಾವು ಮೊದಲ ವಾರದ ಮಾಡ್ಯೂಲ್ ಆರರಲ್ಲಿ ಇದ್ದೇವೆ ಮತ್ತು ಇದು ಕೋರ್ಸ್ ನ ಆರನೇ ಉಪನ್ಯಾಸವಾಗಿದೆ ಈ ಮಾಡ್ಯೂಲ್ನಲ್ಲಿ ನಾನು ಪ್ರೇರಣೆಯ ಬಗ್ಗೆ ಎರಡು ಹೊಸ ಪರಿಕಲ್ಪನೆಗಳನ್ನು ಪರಿಚಯಿಸಲಿದ್ದೇನೆ ಒಂದು ನೀಡ್ ಅಚೀವ್ಮೆಂಟ್ ಗುಣಲಕ್ಷಣ ಇನ್ನೊಂದು ಆಧ್ಯಾತ್ಮಿಕ ಬುದ್ಧಿವಂತಿಕೆಯ ಬಗ್ಗೆ ಈಗ ನಾನು ಪ್ರಾರಂಭಿಸುವ ಮೊದಲು ಕೊನೆಯ ಉಪನ್ಯಾಸದಂತೆ ನಾನು ಬೇಗನೆ ನಿಮಗೆ ಮುಖ್ಯಾಂಶಗಳನ್ನು ನೀಡಲು ಬಯಸುತ್ತೇನೆ ಕಳೆದ ಉಪನ್ಯಾಸದಲ್ಲಿ ನಾವು ಏನು ಮಾಡಿದ್ದೇವೆ ನಾನು ವಿಶೇಷವಾಗಿ ನಿಮ್ಮ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ನಿಮ್ಮ ಅನನ್ಯತೆಯನ್ನು ಹೆಚ್ಚಿಸುವ ಬಗ್ಗೆ ಗಮನ ಹರಿಸುತ್ತಿದ್ದೆ ತದನಂತರ ಅದನ್ನು ಶ್ರೇಷ್ಠತೆಯತ್ತ ಕೊಂಡೊಯ್ಯುವುದು ಆಗಿತ್ತು ನಾನು ಶ್ರೇಷ್ಠತೆಯನ್ನು ವ್ಯಾಖ್ಯಾನಿಸಲು ಪ್ರಾರಂಭಿಸಿದೆ ಶ್ರೇಷ್ಠತೆಯು ಅತ್ಯುತ್ತಮ ಲಕ್ಷಣವಾಗಿದೆ ಅದರಲ್ಲಿ ನೀವು ಉನ್ನತ ಗುಣಮಟ್ಟದ ಉತ್ತಮ ಗುಣಗಳನ್ನು ಹೊಂದಿದ್ದೀರಿ ಎಂದು ತೋರಿಸಲು ಪ್ರಯತ್ನಿಸುತ್ತೀರಿ ಈಗ ಆ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಕೇಳಿದೆ ನೀವು ಹೀಗೆ ನಿಮ್ಮನ್ನು ನೀವು ಅತ್ಯುತ್ತಮ ಅಥವಾ ತುಂಬಾ ಒಳ್ಳೆಯವರು ಒಳ್ಳೆಯವರು ಅಥವಾ ಕೇವಲ ಕಳಪೆ ಅಥವಾ ಸರಾಸರಿ ಎಂದು ಪರಿಗಣಿಸಿಕೊಳ್ಳುತ್ತೀರಾ ನಿಮ್ಮ ಬಗ್ಗೆ ಪ್ರತಿ ಪ್ರಾಮಾಣಿಕ ಬೆಲೆ ಕಟ್ಟಿಕೊಳ್ಳುತ್ತೀರಾ ಮತ್ತು ನಾನು ಸಲಹೆ ಸಹ ನೀಡಿದ್ದೇನೆ ನೀವು ಯಾರನ್ನಾದರೂ ನಿಮ್ಮನ್ನು ರೇಟ್ ಮಾಡಲು ಕೇಳುತ್ತೀರಿ ನಿಮ್ಮನ್ನು ಒಬ್ಬ ವ್ಯಕ್ತಿಯಾಗಿ ರೇಟ್ ಮಾಡಲು ಮತ್ತು ಅದೇ ಸಮಯದಲ್ಲಿ ನಿಮ್ಮ ಕೆಲವು ಉತ್ಕೃಷ್ಟರಾಗಿರುವ ಅನನ್ಯ ಸಾಮರ್ಥ್ಯಗಳನ್ನು ಮೌಲ್ಯಮಾಪನ ರೇಟ್ ಮಾಡಲು ಕೇಳುತ್ತೀರಿ ಆ ಗುಣಗಳಲ್ಲಿ ಜನರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಈಗ ನೀವು ಅಭ್ಯಾಸ ಮಾಡಿದ್ದೀರಿ ಮತ್ತು ನಂತರ ನೀವು ಏನನ್ನಾದರೂ ಗುರುತಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಅದು ನಿಮ್ಮಲ್ಲಿ ಎಷ್ಟು ವಿಶಿಷ್ಟವಾಗಿದೆ ನಿಮ್ಮ ಸಾಮರ್ಥ್ಯ ಮತ್ತು ಒಮ್ಮೆ ನೀವು ಅದನ್ನು ಮಾಡಿದ ನಂತರ ಆಂತರಿಕ ಕೇಂದ್ರವನ್ನು ಬಲಪಡಿಸುವ ಮೂಲಕ ನೀವು ಶ್ರೇಷ್ಠತೆಯನ್ನು ಮುಂದುವರಿಸಲು ಸಾಧ್ಯವಾಗುತ್ತದೆ ಎಂದು ನಾನು ಸಲಹೆ ನೀಡಿದ್ದೇನೆ ಆಂತರಿಕ ತಿರುಳಿನ ವಿಷಯದಲ್ಲಿ ನಾನು ಕೇವಲ ವೈಶಿಷ್ಟ್ಯಗಳನ್ನು ಗುರುತಿಸುತ್ತಿದ್ದೆ ನೀವು ಅದನ್ನು ಅಭಿವೃದ್ಧಿಪಡಿಸಿಕೊಂಡರೆ ಅದು ನಿಮ್ಮ ಆಂತರಿಕ ಕೋರ್ ಅನ್ನು ಬಲಪಡಿಸುತ್ತದೆ ಮತ್ತು ಕೆಲವೊಂದು ವೈಶಿಷ್ಟ್ಯಗಳನ್ನು ನೀವು ತೊಡೆದುಹಾಕಬೇಕು ಏಕೆಂದರೆ ಅವು ನಿಮ್ಮ ಆಂತರಿಕ ಕೋರ್ ಅನ್ನು ದುರ್ಬಲಗೊಳಿಸುತ್ತಲೇ ಇರುತ್ತವೆ ಮೂಲಭೂತವಾಗಿ ನಾನು ಒಂದು ಬದಿಯಲ್ಲಿ ಸಮೃದ್ಧಿಯ ನಿಯಮವನ್ನು ಇನ್ನೊಂದು ಬದಿಯಲ್ಲಿ ಮನಸ್ಸಿನ ಬಡತನದ ಬಗ್ಗೆ ನಿಯಂತ್ರಿತ ಭಯದಿಂದ ನಿಯಂತ್ರಿಸಲ್ಪಡುವ ಬಗ್ಗೆ ಮಾತನಾಡುತ್ತಿದ್ದೆ ಮತ್ತು ಈ ಕಡೆ ನೀವು ಎಲ್ಲಾ ನಿರ್ಧಾರಗಳನ್ನು ಧೈರ್ಯ ನಂಬಿಕೆ ನಂಬಿಕೆಯ ಆಧಾರದ ಮೇಲೆ ತೆಗೆದುಕೊಳ್ಳುತ್ತೀರಿ ಇತ್ಯಾದಿ ಮತ್ತು ನಂತರ ನೀವು ಭಯದಿಂದ ಮಾಡುವ ಆಯ್ಕೆಗಳು ನಂತರ ಅವುಗಳು ವಿಷಾದನೀಯ ಈ ಬದಿಯಲ್ಲಿ ಅದು ನಿಮ್ಮ ಆಂತರಿಕ ಕೋರ್ ಅನ್ನು ದುರ್ಬಲಗೊಳಿಸುತ್ತದೆ ಮತ್ತು ಈ ಭಾಗವು ಧೈರ್ಯದಿಂದ ಮಾಡಲ್ಪಟ್ಟಿದೆ ಮತ್ತು ಇದು ಖಂಡಿತವಾಗಿಯೂ ನೆರವೇರಿಕೆಯೊಂದಿಗೆ ಅಂತ್ಯಗೊಳ್ಳುತ್ತದೆ ಸರಿ ಅದರ ನಂತರ ನಾನು ನಿಮ್ಮೊಂದಿಗೆ ಉತ್ಕೃಷ್ಟತೆಯನ್ನು ಸಂಸ್ಕರಿಸುವ ಬಗ್ಗೆಯೂ ಮಾತನಾಡುತ್ತಿದ್ದೆ ನೀವು ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರುತ್ತೀರಿ ನೀವು ಉತ್ಕೃಷ್ಟತೆಯನ್ನು ಹೇಗೆ ಪ್ರಕ್ರಿಯೆಗೊಳಿಸುತ್ತೀರಿ ಮೊದಲ ಭಾಗವೆಂದರೆ ನೀವು ಆಮೂಲಾಗ್ರ ಬದಲಾವಣೆಯನ್ನು ಮಾಡಬೇಕಾಗಿದೆ ಅಂದರೆ ನೀವು ಒಂದು ಬದಲಾವಣೆ ಮಾಡಬೇಕಾಗಿದೆ ಒಂದು ಮಾದರಿ ಬದಲಾವಣೆ ನೀವು ಯೋಚಿಸುವ ರೀತಿಯಲ್ಲಿ ನೀವು ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಸವಾಲಿನ ಕೆಲಸ ಪ್ರಾರಂಭಿಸುವ ಮೂಲಕ ನೀವು ಇಲ್ಲಿಯವರೆಗೆ ಮಾಡದ ಏನನ್ನಾದರೂ ಮಾಡಲು ಪ್ರಯತ್ನಿಸುವ ಮೂಲಕ ಮತ್ತು ಪ್ರಾರಂಭಿಸಿದ ನಂತರ ನೀವು ನಿರಂತರವಾಗಿ ಸುಧಾರಣೆ ಮಾಡಬೇಕಾಗುತ್ತದೆ ಆಮೂಲಾಗ್ರ ಬದಲಾವಣೆ ಮತ್ತು ನಿರಂತರ ಸುಧಾರಣೆ ಎರಡೂ ಕಡೆ ಶ್ರೇಷ್ಠತೆಗೆ ತಲುಪುವ ಅಗತ್ಯವಿದೆ ಈಗ ಒಮ್ಮೆ ನೀವು ಪ್ರಾರಂಭಿಸಿದರೆ ನಂತರ ನಿಮ್ಮ ಗುರಿಯತ್ತ ಸಾಗಿದ ನಂತರ ನೀವು ಅಲ್ಲಿಂದ ಮುಂದುವರಿಯಬೇಕು ಒಂದು ದೃಷ್ಟಿ ಮತ್ತು ನಂತರ ಒಂದು ಕಾರ್ಯ ಮತ್ತು ನಂತರ ನೀವು ವರ್ಧಿಸಬೇಕಾಗಿದೆ ನೀವು ಉಪನ್ಯಾಸದಲ್ಲಿ ಕೊನೆಗೊಳಿಸಿದಂತೆ ಸ್ವಯಂ ವಾಸ್ತವೀಕರಿಸಿದ ಹಂತವನ್ನು ತಲುಪಲು ಹೆಚ್ಚಿನ ದೃಷ್ಟಿಕೋನಗಳು ಮತ್ತು ಕಾರ್ಯಗಳನ್ನು ಹೊಂದಿರಬೇಕು ಮತ್ತು ನಂತರ ನಾನು ಆ ಹಂತದೊಂದಿಗೆ ಮುಂದುವರಿಯಲಿದ್ದೇನೆ ಈಗ ಅಬ್ರಹಾಂ ಮಾಸ್ಲೋ ಅವರ ಪ್ರಕಾರ ಸ್ವಯಂ ವಾಸ್ತವೀಕರಣವು ಇದು ಬೆಳವಣಿಗೆಯ ಅತ್ಯುನ್ನತ ಮಟ್ಟದ ಅಗತ್ಯವಾಗಿದೆ ನೆನಪಿಡಿ ನಮಗೆ ಮೂಲಭೂತ ಅಗತ್ಯಗಳಿವೆ ಮತ್ತು ನಂತರ ಬೆಳವಣಿಗೆಯ ಅಗತ್ಯಗಳಿವೆ ನಮ್ಮಲ್ಲಿ ಹೆಚ್ಚಿನವರು ಮೂಲಭೂತ ಅಗತ್ಯಗಳೊಂದಿಗೆ ನಿಲ್ಲುತ್ತಾರೆ ಆದರೆ ನಂತರ ನಮ್ಮಲ್ಲಿ ಕೆಲವರು ಬೆಳವಣಿಗೆಯ ಅಗತ್ಯವನ್ನು ತಲುಪುತ್ತಾರೆ ತದನಂತರ ನೀವು ಬೆಳವಣಿಗೆಯ ಅಗತ್ಯದ ಬಗ್ಗೆ ಮಾತನಾಡುವಾಗ ಹೆಚ್ಚಿನ ಪ್ರೇರಣೆಗಳು ಅಂತರ್ಗತವಾಗಿರುತ್ತವೆ ಅವು ಆಂತರಿಕವಾಗಿರುತ್ತವೆ ನೀವು ಮೂಲಭೂತ ಅಗತ್ಯಗಳು ಸುರಕ್ಷತೆಯ ಅಗತ್ಯಗಳ ಬಗ್ಗೆ ಮಾತನಾಡುವಾಗ ಹೆಚ್ಚಿನ ಪ್ರೇರಣೆಗಳು ಹೊರಗಿನಿಂದ ಬರುತ್ತವೆ ಅಂದರೆ ಬಾಹ್ಯದಿಂದ ನಾನು ಇದರ ಬಗ್ಗೆ ನಂತರವೂ ಮಾತನಾಡುತ್ತೇನೆ ಆದರೆ ಈ ಅಂತರ್ಗತ ಆಂತರಿಕವಾದದ್ದು ಇದೆ ಎಂಬುದನ್ನು ನೆನಪಿನಲ್ಲಿಡಿ ಅದರ ಬಗ್ಗೆ ನನ್ನ ಗಮನ ಕೇಂದ್ರೀಕರಿಸಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ಅದಕ್ಕಾಗಿಯೇ ನಾನು ನಿಮ್ಮ ಆಂತರಿಕ ಕೋರ್ ಅನ್ನು ಬಲಪಡಿಸಲು ಪ್ರಯತ್ನಿಸಿ ಎಂದು ಹೇಳುತ್ತಿರುವುದು ಈಗ ಸ್ವಯಂ ವಾಸ್ತವೀಕರಣವು ವಾಸ್ತವವಾಗಿ ಒಬ್ಬರ ಸಂಭಾವ್ಯ ಅನನ್ಯತೆಯ ವಾಸ್ತವೀಕರಣವನ್ನು ಸೂಚಿಸುತ್ತದೆ ಮತ್ತು ಸ್ವಯಂ ಪೂರೈಕೆಯನ್ನು ಹುಡುಕುವುದು ಆಗಿದೆ ಮಾಸ್ಲೋ ಹೇಳುವುದನ್ನು ಕೇಳಿದರೆ ಕುತೂಹಲಕಾರಿಯಾಗಿದೆ ಎಲ್ಲ ಜನರು ಇದನ್ನು ಸಾಧಿಸಲು ಸಮರ್ಥರಾಗಿಲ್ಲ ಆದರೆ ನಾನು ಕಳೆದ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತಿದ್ದ ವೇಳೆ ಹೇಳಿದ ಅಂಶ ಎಂದರೆ ಕೆಲವೇ ಕೆಲವು ಜನರು ಸ್ವಯಂ ಸಾಕ್ಷಾತ್ಕಾರವನ್ನು ಸಂಪೂರ್ಣವಾಗಿ ಸಾಧಿಸಿದರೂ ಅದಕ್ಕಾಗಿಯೇ ಅವಾಸ್ತವಿಕ ಮತ್ತು ವಾಸ್ತವೀಕರಿಸದ ಜನರು ಆಶಿಸುವುದು ಮುಖ್ಯವಾಗಿದೆ ಅವರು ತಮ್ಮ ಜೀವನದುದ್ದಕ್ಕೂ ಅತೃಪ್ತರಾಗಿರುತ್ತಾರೆ ಮಾಸ್ಲೋ ಪ್ರಕಾರ ನೀವು ವಾಸ್ತವೀಕರಿಸದಿದ್ದರೆ ನಿಮ್ಮ ಜೀವನದುದ್ದಕ್ಕೂ ನೀವು ಅತೃಪ್ತರಾಗಿರುತ್ತೀರಿ ಮತ್ತು ನೀವು ವಿಷಾದದ ಜೀವನವನ್ನು ನಡೆಸುತ್ತೀರಿ ಈಗ ನೀವು ಇಲ್ಲಿ ಒಂದು ಆಯ್ಕೆಯನ್ನು ಮಾಡಬೇಕು ಯಾರೂ ಆ ರೀತಿಯ ಜೀವನವನ್ನು ಬಯಸುವುದಿಲ್ಲ ಎಲ್ಲರೂ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಲು ಉತ್ಕೃಷ್ಟತೆಯನ್ನು ತಲುಪಲು ಸ್ವಯಂ ಸಾಕ್ಷಾತ್ಕಾರದ ಕಡೆಗೆ ತಲುಪಲು ಪ್ರಯತ್ನಿಸಬಹುದು ಈಗ ಈ ಉಪನ್ಯಾಸದಲ್ಲಿ ಡೇವಿಡ್ ಮ್ಯಾಕ್ಕ್ಲೆಲ್ಯಾಂಡ್ ಅವರು ಪರಿಚಯಿಸಿದ ಪುಸ್ತಕ ದಿ ಅಚೀವಿಂಗ್ ಸೊಸೈಟಿ ಯಲ್ಲಿ ಮತ್ತೊಂದು ಪರಿಕಲ್ಪನೆಯನ್ನು ನೋಡೋಣ ಆದರೆ ಇದು ನೀವು ಅಬ್ರಹಾಮ ಮಾಸ್ಲೋ ನಿಂದ ತೆಗೆದುಕೊಂಡ ಒಂದು ರೀತಿಯ ಸಾರವಾಗಿದೆ ಈಗ ಅವುಗಳನ್ನು ಐದು ಹಂತಗಳಲ್ಲಿ ಮಾತನಾಡುವ ಬದಲು ಅವರು ಸಾಂದ್ರೀಕರಿಸಿದರು ಅವರು ಮೂರು ಅವಶ್ಯಕತೆಗಳಿಗೆ ಸ್ಫಟಿಕೀಕರಿಸಿದರು ಇದನ್ನು ಥ್ರೀ ನೀಡ್ ಥಿಯರಿ ಎಂದೂ ಕರೆಯಲಾಗುತ್ತದೆ ಮತ್ತು ನಂತರ ಜನರು ನಿರಂತರವಾಗಿ ಮೂರು ಮೂಲಭೂತ ಅಗತ್ಯಗಳಿಂದ ನಡೆಸಲ್ಪಡುತ್ತಾರೆ ಒಂದೋ ಅದು ಕೆಲವರಲ್ಲಿ ಪ್ರಬಲವಾಗಿದೆ ಅಥವಾ ಪ್ರಬಲವಾಗಿಲ್ಲದೇ ಇರಬಹುದು ಆದರೆ ನೀವು ಈ ಡ್ರೈವ್ಗಳಲ್ಲಿ ಕನಿಷ್ಠ ಒಂದು ಅಥವಾ ಎರಡನ್ನು ನೋಡುತ್ತೀರಿ ಈಗ ಆ ಮೂರು ಡ್ರೈವ್ಗಳು ಯಾವುವು ಮೊದಲನೆಯದಾಗಿ ಜನರು ಅಧಿಕಾರಕ್ಕಾಗಿ ಈ ಅಭಿಯಾನವನ್ನು ಹೊಂದಿದ್ದಾರೆ ಎಂದು ಅವರು ಹೇಳಿದರು ಅಧಿಕಾರಕ್ಕಾಗಿ ಪ್ರೇರಣೆ ಸದಸ್ಯತ್ವಕ್ಕಾಗಿ ಪ್ರೇರಣೆ ಮತ್ತು ಅದೇ ಸಮಯದಲ್ಲಿ ಅವರು ಸಾಧನೆಗೆ ಈ ಅಗತ್ಯವಿರುತ್ತದೆ ಎಂದು ಹೇಳಿದರು ಅದುವೇ ಸಾಧನೆಗೆ ಪ್ರೇರಣೆ ಆದ್ದರಿಂದ ಅವರ ಸಿದ್ಧಾಂತವನ್ನು ಮೂರು ಅಗತ್ಯ ಸಿದ್ಧಾಂತವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಸಾಧನೆಯ ಪ್ರೇರಣೆಯ ಬಗ್ಗೆ ನಾನು ಕೇಂದ್ರೀಕರಿಸಲು ಬಯಸುತ್ತೇನೆ ಎನ್ ಆಕ್ ಗುಣಲಕ್ಷಣ ಎಂದು ಕರೆಯಲ್ಪಡುವ ಇದು ಸುಂದರವಾದ ಹೆಸರು ಸಾಧನೆಯ ಗುಣಲಕ್ಷಣವು ಎನ್ ಆಕ್ ಗುಣಲಕ್ಷಣವಾಗಿದೆ ಇತರೆ ಎರಡು ಯಾವುದೆಂದರೆ ಅಧಿಕಾರ ಅಧಿಕಾರದ ಪ್ರೇರಣೆಯನ್ನು ಆಧರಿಸಿವೆ ಎನ್ ಪಾವ್ ಎಂದು ಸಂಕ್ಷಿಪ್ತಗೊಳಿಸಲಾಗಿದೆ ಮತ್ತು ನಂತರ ಅಫಿಲಿಯೇಷನ್ ಪ್ರೇರಣೆ ಎನ್ ಅಫಿಲ್ ಆದರೆ ನಮ್ಮ ಕೋರ್ಸ್ಗೆ ವಿಶೇಷವಾಗಿ ನಿಮ್ಮ ವ್ಯಕ್ತಿತ್ವ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಮಾಸ್ಲೋ ಅವರ ಸಂಬಂಧ ಮತ್ತು ಅಧಿಕಾರದ ಬಗ್ಗೆ ಯೋಚಿಸಬೇಕಾಗಿದ್ದರೂ ಅದನ್ನು ಎಲ್ಲೋ ಮಧ್ಯದಲ್ಲಿ ಇರಿಸಿದೆ ನಿಮ್ಮ ಮೇಲೆ ಭಾವನಾತ್ಮಕವಾಗಿ ಪರಿಣಾಮ ಬೀರುವ ಗುಂಪಿಗೆ ಸೇರಿದವರೆಂಬ ನಿಮ್ಮ ಭಾವನೆಯೇ ಅನುಬಂಧ ಸರಿ ನೀವು ಸೇರಲು ಬಯಸುತ್ತೀರಿ ಮತ್ತು ನಂತರ ನೀವು ನೀವು ಪ್ರೀತಿಸಲ್ಪಟ್ಟಿದ್ದೀರಿ ಎಂದು ಅನುಭವಿಸಲು ಬಯಸುತ್ತೀರಿ ಮತ್ತು ನಂತರ ನೀವು ಯಾರನ್ನಾದರೂ ಪ್ರೀತಿಸಲು ಬಯಸುತ್ತೀರಿ ನೀವು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಬಯಸುತ್ತೀರಿ ಭಾವನೆಗಳು ಅದುವೇ ಸಂಬಂಧ ಇನ್ನೊಂದು ಶಕ್ತಿ ಆದ್ದರಿಂದ ಇದನ್ನು ಮಾಸ್ಲೋ ಅಷ್ಟು ಹೈಲೈಟ್ ಮಾಡುತ್ತಿರಲಿಲ್ಲ ಆದರೆ ನಂತರ ಡೇವಿಡ್ ಮ್ಯಾಕ್ಕ್ಲೆಲ್ಯಾಂಡ್ ಹೇಳುತ್ತಿದ್ದರು ಕೆಲವು ಜನರು ಅಧಿಕಾರದಿಂದ ಪ್ರೇರೇಪಿತರಾಗಿದ್ದಾರೆ ಅಧಿಕಾರದಿಂದ ಈಗ ಅಧಿಕಾರವನ್ನು ಎರಡೂ ರೀತಿಯಲ್ಲಿ ಬಳಸಬಹುದು ಒಂದೋ ನೀವು ಇತರರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಲು ಅಧಿಕಾರವನ್ನು ಬಳಸಬಹುದು ಅಥವಾ ನೀವುಪ್ರಭಾವ ಬೀರಲು ನಿಯಂತ್ರಿಸಲು ಜನರನ್ನು ಬೆದರಿಸಲು ಪ್ರಾಬಲ್ಯ ಸಾಧಿಸಲು ಅಧಿಕಾರವನ್ನು ಬಳಸಬಹುದು ಆದರೆ ಸ್ವಯಂ ನೆರವೇರಿಕೆ ಸ್ವಯಂ ವಾಸ್ತವೀಕರಣದ ವಿಷಯದಲ್ಲಿ ನೀವು ಅಗತ್ಯ ಸಾಧನೆ ಗುಣಲಕ್ಷಣದತ್ತ ಗಮನ ಹರಿಸಬೇಕೆಂದು ನಾನು ಬಯಸುತ್ತೇನೆ ಅದು ಏನು ಅಗತ್ಯ ಸಾಧನೆ ಎಂದರೇನು ಸಾಧನೆಯ ಅಗತ್ಯವೆಂದರೆ ಏನನ್ನಾದರೂ ಉತ್ತಮವಾಗಿ ಮಾಡುವ ಬಯಕೆ ಅದು ತನ್ನಿಂದ ತಾನೇ ವಾಸ್ತವೀಕರಣಗೊಳ್ಳುತ್ತಿದೆ ಇದು ಏನನ್ನಾದರೂ ಉತ್ತಮವಾಗಿ ಮಾಡುವ ಸಮಸ್ಯೆಗಳನ್ನು ಪರಿಹರಿಸುವ ಅಥವಾ ಕರಗತ ಮಾಡಿಕೊಳ್ಳುವ ಬಯಕೆಯಾಗಿದೆ ಸಂಕೀರ್ಣವಾದ ಬಹಳ ಸಂಕೀರ್ಣವಾದ ಕಾರ್ಯಗಳು ಆದ್ದರಿಂದ ನೀವು ಅಗತ್ಯ ಸಾಧನೆಯ ಗುಣಲಕ್ಷಣವನ್ನು ಹೊಂದಿರುವಾಗ ನೀವು ನಿಜವಾಗಿ ಸರಳ ಸಮಸ್ಯೆಗಳನ್ನು ಕರಗತ ಮಾಡಿಕೊಳ್ಳಲು ಬಯಸುವುದಿಲ್ಲ ಆದರೆ ಬಹಳ ಸಂಕೀರ್ಣವಾದ ಯಾವುದನ್ನಾದರೂ ಪರಿಹರಿಸಲು ಬಯಸುತ್ತೀರಿ ತದನಂತರ ನೀವು ಅದರಿಂದ ಸ್ವಯಂ ತೃಪ್ತಿಯನ್ನು ಪಡೆಯುತ್ತೀರಿ ಈಗ ಅಗತ್ಯ ಸಾಧನೆಯ ಗುಣಲಕ್ಷಣದ ಬಗ್ಗೆ ಮತ್ತು ಅದರ ಬಗ್ಗೆ ನೀವು ಏನು ಮಾಡಬಹುದು ನೀವು ಈ ಅಗತ್ಯ ಸಾಧನೆಯನ್ನು ಹೊಂದಿದ್ದೀರಿ ಎಂದು ನೀವು ಅರಿತುಕೊಳ್ಳಬಹುದೇ ಮತ್ತು ನಿಮಗೆ ತಿಳಿದಿದೆ ನೀವು ಅವುಗಳನ್ನು ಹೊಂದಿದ್ದೀರಿ ಎಂದು ನೀವು ಹೇಗೆ ಗುರುತಿಸುತ್ತೀರಿ ಮತ್ತು ನಿಮಗೆ ತಿಳಿದಿಲ್ಲದಿದ್ದರೆ ನೀವು ಅಭಿವೃದ್ಧಿ ಮಾಡಕೊಳ್ಳಬಹುದಾದ ಗುಣಲಕ್ಷಣಗಳು ಯಾವುವು ನೀವು ಅಗತ್ಯ ಸಾಧನೆಯ ಗುಣಲಕ್ಷಣದೊಂದಿಗೆ ಹೇಗೆ ಸಿಂಕ್ರೊನೈಸ್ ಮಾಡಬಹುದು ಈಗ ಇದನ್ನು ಸಾಮಾನ್ಯವಾಗಿ ಒಳ್ಳೆಯದಕ್ಕಾಗಿ ಮಾಡುವ ಬಯಕೆ ವೈಯಕ್ತಿಕ ಸಾಧನೆಯ ಆಂತರಿಕ ಭಾವನೆ ಎಂದು ವ್ಯಾಖ್ಯಾನಿಸಲಾಗಿದೆ ಒಳ್ಳೆಯದನ್ನು ಮಾಡುವ ಬಯಕೆ ಅಥವಾ ಅಗತ್ಯವು ಹಣಕಾಸಿನ ಪ್ರಯೋಜನಗಳಿಗಾಗಿ ಅಲ್ಲ ವೈಯಕ್ತಿಕ ಸಾಧನೆಯ ಆಂತರಿಕ ಭಾವನೆ ಸಲುವಾಗಿ ಉತ್ಕೃಷ್ಟತೆಯನ್ನು ಸಾಧಿಸುವ ಸಾಮಾನ್ಯ ಬಯಕೆ ಅದು ಅಷ್ಟೆ ಕೇವಲ ಉತ್ಕೃಷ್ಟತೆಯ ಅವಶ್ಯಕತೆ ಇದೆ ಇದು ಹಸಿವು ಮತ್ತು ನಂತರ ಇತರ ಭಾವನಾತ್ಮಕ ಅಗತ್ಯಗಳಂತಲ್ಲ ಆದರೆ ಒಂದು ಅವಶ್ಯಕತೆ ಇದೆ ಎಂದು ಅವರು ಹೇಳುತ್ತಾರೆ ಅದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಅವನು ಅಥವಾ ಅವಳು ಉತ್ಕೃಷ್ಟರಾಗಬೇಕು ಮತ್ತು ಅದು ಅಗತ್ಯ ಎಂದು ಭಾವಿಸುವಂತೆ ಮಾಡುತ್ತದೆ ಅದುವೇ ಸಾಧನೆಯ ಗುಣಲಕ್ಷಣ ಮಾನದಂಡಗಳ ಗುಂಪಿಗೆ ಸಂಬಂಧಿಸಿದಂತೆ ಒಂದು ಗುರಿಯನ್ನು ಸಾಧಿಸುವುದು ಎಂದರೆ ನೀವು ಒಂದು ಮಟ್ಟವನ್ನು ತಲುಪುತ್ತೀರಿ ಮತ್ತು ನಂತರ ನೀವೇ ಉನ್ನತ ಮಾನದಂಡಗಳನ್ನು ಹೊಂದಿಸುತ್ತೀರಿ ಮತ್ತು ನಂತರ ನೀವು ಆ ಮಾನದಂಡಗಳ ಆಧಾರದ ಮೇಲೆ ನಿಮ್ಮ ಗುರಿಗಳನ್ನು ಸಾಧಿಸಲು ಬಯಸುತ್ತೀರಿ ಕೆಲವು ಇತರ ಜನರು ನಿಗದಿಪಡಿಸಿದ ಕೆಳದರ್ಜೆಯ ಮಾನದಂಡಗಳನಲ್ಲ ಆದರೆ ನೀವು ನಿಗದಿಪಡಿಸಿದ ನಿಮ್ಮ ಸ್ವಂತ ಉನ್ನತ ಮಾನದಂಡಗಳು ಆದ್ದರಿಂದ ಇತರ ಜನರಿಂದ ನೀವು ಮಾನ್ಯವಾಗಿಲ್ಲ ನಿಮ್ಮನ್ನು ಗುರುತಿಸಲಾಗಿಲ್ಲ ಅವರ ಷರತ್ತುಗಳ ಪ್ರಕಾರ ಆಗಿಲ್ಲ ಆದರೆ ನಂತರ ನೀವು ನಿಮ್ಮನ್ನು ದೃಢೀಕರಿಸಿಕೊಳ್ಳುತ್ತೀರಿ ಅದು ಅಗತ್ಯ ಸಾಧನೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಮಟ್ಟವಾಗಿದೆ ಈಗ ಈ ಅಗತ್ಯ ಸಾಧನೆಯ ಲಕ್ಷಣ ಹೊಂದಿರುವ ಈ ವ್ಯಕ್ತಿಯನ್ನು ಪ್ರತ್ಯೇಕಿಸುವ ಇತರ ಗುಣಗಳು ಯಾವುವು ಅವರ ಬಗ್ಗೆ ಯೋಚಿಸಿ ನಿಮ್ಮನ್ನು ಕೇಳಿಕೊಳ್ಳಿ ನಿಮಗೆ ಗುಣಲಕ್ಷಣಗಳಿವೆಯೇ ನಿಮಗೆ ಇಲ್ಲದಿದ್ದರೆ ನೀವು ಆತ್ಮಾವಲೋಕನ ಮಾಡಿಕೊಳ್ಳಲು ಪ್ರಯತ್ನಿಸಬಹುದೇ ನೀವು ಮನಸ್ಸಿನ ಒಳಗೆ ತಲುಪಲು ಪ್ರಯತ್ನಿಸಬಹುದೇ ನೀವು ಅದನ್ನು ಹೊರತೆಗೆಯಲು ಪ್ರಯತ್ನಿಸಬಹುದೇ ನೀವು ಮಂಜುಗಡ್ಡೆಯಂತಿದ್ದೀರಿ ಮತ್ತು ನೀವು ಏನು ತೋರಿಸುತ್ತೀರಿ ಎಂದು ನಿಮಗೆ ತಿಳಿಯುತ್ತದೆ ನಡವಳಿಕೆಯು ನಿಮ್ಮ ಆಂತರಿಕ ಕೋರ್ ನಿಂದ ಒಳಗಿನಿಂದ ಬರುತ್ತದೆ ಸರಿ ನಿಮ್ಮ ಒಳಗಿರುವ ನಂಬಿಕೆಗಳು ಮತ್ತು ನಂಬಿಕೆಗಳೊಳಗೆ ನೀವು ಒಳಗೆ ಹೋಗಬಹುದು ಮತ್ತು ನಂತರ ನಿಮ್ಮ ಆಲೋಚನೆಗಳನ್ನು ಅಗೆಯಬಹುದು ಮತ್ತು ನೀವು ಈ ಗುಣಲಕ್ಷಣಗಳನ್ನು ಹೊಂದಿದ್ದೀರಾ ಎಂದು ನೋಡಬಹುದು ಇಲ್ಲದಿದ್ದರೆ ನೀವು ಈ ಗುಣಲಕ್ಷಣಗಳನ್ನು ಅಭಿವೃದ್ಧಿಪಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲು ಸಾಧ್ಯವೇ ಮತ್ತು ನೀವು ಅದು ಸಾಧ್ಯವಿದೆ ಎಂದು ತಿಳಿದುಕೊಳ್ಳಬೇಕು ಏಕೆಂದರೆ ಅದು ಪ್ರತಿಯೊಬ್ಬರಲ್ಲೂ ಇದೆ ಎಂದು ಅವರು ಹೇಳುತ್ತಾನೆ ಇದು ಕೆಲವರಲ್ಲಿ ಸುಪ್ತವಾಗಿದೆ ಮತ್ತು ನಂತರ ಸ್ವಯಂ ವಾಸ್ತವೀಕರಿಸಿ ಈ ಮಟ್ಟವನ್ನು ತಲುಪಲು ಜನರು ಬಯಸುವುದಿಲ್ಲ ಕೆಲವು ಗುಣಗಳು ಯಾವುವು ಎಂಬುದನ್ನು ತ್ವರಿತವಾಗಿ ನೋಡೋಣ ಸವಾಲಿನ ಗುರಿಗಳನ್ನು ನಿಗದಿಪಡಿಸುವ ಮತ್ತು ಸಾಧಿಸುವ ಬಲವಾದ ಅಗತ್ಯತೆ ಇದೆ ಅವರು ಸಾಮಾನ್ಯ ಗುರಿಗಳಿಂದ ತೃಪ್ತರಾಗುವುದಿಲ್ಲ ಆದರೆ ಅವರು ಸವಾಲಿನ ಗುರಿಗಳನ್ನು ಹೊಂದಿಸಲು ಬಯಸುತ್ತಾರೆ ಅವರು ಲೆಕ್ಕಾಚಾರದ ಅಪಾಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಿದ್ದಾರೆ ಅವರು ಅಪಾಯಗಳನ್ನು ತೆಗೆದುಕೊಳ್ಳಲು ಹೆದರುವುದಿಲ್ಲ ಆದರೆ ಅವರು ಬಹಳ ಬುದ್ಧಿವಂತ ಜನರು ಮತ್ತು ಬುದ್ಧಿವಂತರಾಗಿದ್ದಾರೆ ಮತ್ತು ಅವರು ಲೆಕ್ಕಾಚಾರದ ಅಪಾಯಗಳನ್ನು ತೆಗೆದುಕೊಳ್ಳುತ್ತಾರೆ ಅವರು ಆಶಾವಾದಿಯಾಗಿದ್ದಾರೆ ಮತ್ತು ಅವರು ನಿರಂತರ ಸುಧಾರಣೆ ಬಗ್ಗೆ ಪ್ರತಿಕ್ರಿಯೆಯನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ಅವರು ಟೀಕೆಗಳಿಗೆ ಹೆದರುವುದಿಲ್ಲ ಜನರು ಅದನ್ನು ನೀಡಿದರೆ ಅವರು ಅದನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ನಂತರ ಅವರು ಮತ್ತಷ್ಟು ಅಭಿವೃದ್ಧಿ ಹೊಂದುತ್ತಾರೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಬೆದರಿಕೆಯ ವಿಷಯವಾಗಿ ನೋಡಲಾಗುವುದಿಲ್ಲ ಆದರೆ ಇದನ್ನು ಒಂದು ರೀತಿಯ ಪ್ರತಿಕ್ರಿಯೆಯಾಗಿ ನೋಡಲಾಗುತ್ತದೆ ತನ್ನನ್ನು ತಾನು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಳ್ಳುವ ಸಕಾರಾತ್ಮಕ ಮಾರ್ಗ ಎಂದು ನಂಬುತ್ತಾರೆ ಈ ಮಾನದಂಡವು ಸಾಕು ಎಂದು ನೀವು ಹೇಳಿದರೂ ಅವರು ಯಾವಾಗಲೂ ಕೆಲಸಗಳನ್ನು ಉತ್ತಮವಾಗಿ ಮಾಡಲು ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ ಅವರು ಉತ್ತಮ ಮಟ್ಟವನ್ನು ತಲುಪಲು ಪ್ರಯತ್ನಿಸುತ್ತಾರೆ ಅವರು ಒಂದು ಹಂತವನ್ನು ತಲುಪಿದರೆ ಅವರು ಮತ್ತೆ ಉತ್ತಮವಾಗಿ ಮುಂದೆ ಹೋಗಲು ಬಯಸುತ್ತಾರೆ ಎನ್ ಆಕ್ ಗುಣಲಕ್ಷಣವನ್ನು ಹೊಂದಿರುವ ವ್ಯಕ್ತಿಗಳ ಬಗೆಗಿನ ಇತರ ಆಸಕ್ತಿದಾಯಕ ವೈಶಿಷ್ಟ್ಯವೆಂದರೆ ವಾಸ್ತವವಾಗಿ ತಮ್ಮನ್ನು ತಾವು ಸ್ವಯಂ ಸಾಕಾರಗೊಳಿಸಿದ ವ್ಯಕ್ತಿಗಳಿಗೆ ಹೋಲುತ್ತದೆ ಈ ಜನರು ಒಬ್ಬರೇ ಕೆಲಸ ಮಾಡಬಹುದು ಅವರು ಸ್ವತಂತ್ರರು ಆದ್ದರಿಂದ ಅವರು ಅಷ್ಟು ಅವಲಂಬಿತರಲ್ಲ ಸರಿ ಅವರು ಸುರಕ್ಷಿತರಾಗಿದ್ದಾರೆ ಅವರು ಅಸುರಕ್ಷಿತತೆಯನ್ನು ಅನುಭವಿಸುತ್ತಿಲ್ಲ ಅವರು ಏಕಾಂಗಿಯಾಗಿ ಕೆಲಸ ಮಾಡಲು ಹೆದರುವುದಿಲ್ಲ ಸಾಧನೆಯು ವಸ್ತು ಅಥವಾ ಹಣಕಾಸಿನ ಬಹುಮಾನಕ್ಕಿಂತ ಹೆಚ್ಚು ಮುಖ್ಯವಾಗಿದೆ ಆದ್ದರಿಂದ ಬಹುಮಾನ ಅಥವಾ ಬಹುಮಾನದಂತಹ ವಿಷಯಕ್ಕೆಅವರು ತಲೆಕೆಡಿಸಿಕೊಳ್ಳುವುದಿಲ್ಲ ಹಣ ಅಥವಾ ಯಾವುದೇ ರೀತಿಯ ಭೌತಿಕ ಪ್ರತಿಫಲವು ಅವರ ಮೇಲೆ ಪ್ರಭಾವ ಬೀರುವುದಿಲ್ಲ ಆದರೆ ನಾನು ಒಂದು ಮಾನದಂಡವನ್ನು ನಿಗದಿಪಡಿಸುವಂತಹ ಸಾಧನೆ ನಾನು ಆ ಗುರಿಯನ್ನು ಸಾಧಿಸಲು ಪ್ರಯತ್ನಿಸುತ್ತೇನೆ ಆ ಮಾನದಂಡ ಮತ್ತು ನಾನು ಅದನ್ನು ಸಾಧಿಸಿದೆ ಆದ್ದರಿಂದ ಆ ಭಾವನೆ ಇದೆಯಲ್ಲ ಇದು ಅವರಿಗೆ ಹೆಚ್ಚು ವೈಯಕ್ತಿಕ ತೃಪ್ತಿಯನ್ನು ನೀಡುತ್ತದೆ ಬೇರೆ ಯಾವುದೇ ಮನುಷ್ಯನಿಂದ ಅಥವಾ ಬ್ರಹ್ಮಾಂಡದ ಮೇಲೆ ಬೇರೆ ಯಾವುದೇ ಮಾನ್ಯತೆಕ್ಕಿಂತ ಅವರು ತಮ್ಮೊಳಗೆ ವೈಯಕ್ತಿಕ ತೃಪ್ತಿಯನ್ನು ಅನುಭವಿಸುವುದು ಅವರಿಗೆ ಮುಖ್ಯವಾಗಿದೆ ಈ ಜನರು ಆಂತರಿಕವಾಗಿ ಪ್ರೇರೇಪಿತರಾಗಿದ್ದಾರೆ ನೀವು ಬೆಳೆದಂತೆ ನೀವು ಗಮನವನ್ನು ಈ ಆಂತರಿಕ ಗುಣಲಕ್ಷಣಗಳ ಬಗ್ಗೆ ಹೆಚ್ಚು ಕೇಂದ್ರೀಕರಿಸಬೇಕಾಗಿದೆ ಏಕೆಂದರೆ ಪ್ರಸ್ತುತ ನಿಮ್ಮಲ್ಲಿ ಹೆಚ್ಚಿನವರು ಈ ಲಕ್ಷಣಗಳಿಂದ ಪ್ರೇರೇಪಿಸಲ್ಪಟ್ಟಿರಬಹುದು ಪ್ರೇರಣೆಯ ಬಾಹ್ಯ ಅಂಶಗಳು ಉದಾಹರಣೆಗೆ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನು ಪಡೆಯುವುದು ಅತ್ಯಂತ ಉನ್ನತ ಮಟ್ಟ ತಲುಪುವುದು ನೀವು ಚಿನ್ನದ ಪದಕವನ್ನು ಪಡೆಯುವುದು ನೀವು ಬಹುಮಾನವನ್ನು ಪಡೆಯುವುದು ಅದು ಸರಿ ಸರಿ ಆದರೆ ನೀವೇಕೆ ಹೀಗೆ ಮಾಡುತ್ತಿದ್ದೀರಿ ಅದು ಕೇವಲ ನಿಮ್ಮ ಮೌಲ್ಯವನ್ನು ನೋಡಲು ಮಾತ್ರ ಮತ್ತು ಅದು ಕೇವಲ ನಿಮ್ಮ ವೈಯಕ್ತಿಕ ತೃಪ್ತಿಗಾಗಿ ನೀವು ಹಾಗೆ ಮಾಡಿದರೆ ನೀವು ಆ ಎನ್ ಆಕ್ ಗುಣಲಕ್ಷಣವನ್ನು ನಿಮ್ಮಲ್ಲಿ ಬೆಳೆಸಲು ಪ್ರಯತ್ನಿಸುತ್ತಿದ್ದೀರಿ ಎಂದರ್ಥ ನಾನು ಹೇಳಿದಂತೆ ಈ ಜನರು ಬಹಳ ಉನ್ನತ ಮಾನದಂಡಗಳನ್ನು ಪಾಲಿಸುತ್ತಾರೆ ಮತ್ತು ನಂತರ ಅವರ ಸ್ಥಿರತೆಯ ಮಟ್ಟವು ತುಂಬಾ ಹೆಚ್ಚಾಗಿದೆ ಹೆಚ್ಚು ಕಾಲ ಸ್ಥಿರವಾಗಿ ಉಳಿಯಬಹುದು ಆದ್ದರಿಂದ ಪ್ರತಿಯೊಬ್ಬರೂ ತಾವು ಕೊನೆಗೊಳ್ಳಬಹುದೆಂದು ಭಾವಿಸಿದರೆ ಆದರೆ ನಂತರ ಅವರು ಹೆಚ್ಚು ಸಮಯ ಕಾಯುತ್ತಾರೆ ಅವರು ಹೆಚ್ಚು ಸಮಯ ಕೆಲಸ ಮಾಡುತ್ತಾರೆ ಅವರು ಹೆಚ್ಚು ಕಾಲ ದೃಢವಾಗಿ ಉಳಿಯುತ್ತಾರೆ ಮತ್ತು ಅವರು ತಮ್ಮ ಸ್ವಂತ ಕಾರ್ಯಗಳಿಗಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ಏನಾದರೂ ತಪ್ಪಾದರೆ ಅವರು ಬೇರೆಯವರನ್ನು ದೂಷಿಸುವುದಿಲ್ಲ ತಮ್ಮ ಹೆತ್ತವರನ್ನು ದೂಷಿಸುವುದಿಲ್ಲ ಅವರು ತಮ್ಮ ಮೇಲಧಿಕಾರಿಯನ್ನು ದೂಷಿಸುವುದಿಲ್ಲ ಅವರು ಪರಿಸ್ಥಿತಿಯನ್ನು ದೂಷಿಸುವುದಿಲ್ಲ ಅವರು ಏನನ್ನೂ ದೂಷಿಸುವುದಿಲ್ಲ ನಾನು ಕೆಲಸ ಮಾಡಬೇಕು ಎಂದು ಮಾತ್ರ ಅವರು ಯೋಚಿಸುತ್ತಾರೆ ನಾನು ಹೆಚ್ಚು ಶ್ರಮಿಸಬೇಕು ಎಂದು ಯೋಚಿಸುತ್ತಾರೆ ಮತ್ತು ಅಂತಿಮವಾಗಿ ನಾನು ಹೇಳಿದಂತೆ ಅವರು ಬಹಳ ಆಂತರಿಕವಾಗಿ ಪ್ರೇರೇಪಿತರಾಗಿದ್ದಾರೆ ಈಗ ಈ ವಾರದ ಅಂತಿಮ ಚಿಂತನೆಗೆ ಬರೋಣ ಮತ್ತು ನಂತರ ಒಂದು ರೀತಿಯ ಮುಖ್ಯ ಚಿಂತನೆಗೆ ಬರೋಣ ಈ ಕೋರ್ಸ್ ಉದ್ದಕ್ಕೂ ನೀವು ಸಾಫ್ಟ್ ಸ್ಕಿಲ್ಸ್ ಮತ್ತು ನಿಮ್ಮ ವ್ಯಕ್ತಿತ್ವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದನ್ನು ನಾನು ಬಯಸುತ್ತೇನೆ ಸಾಫ್ಟ್ ಸ್ಕಿಲ್ಸ್ ನಾನು ಹೇಳಿದಂತೆ ಅಥವಾ ಅಳವಡಿಸಿಕೊಂಡಂತೆ ಮತ್ತು ನಂತರ ನೀವು ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದಾಗಿನಿಂದ ಜೊತೆಜೊತೆಯಾಗಿ ಹೋಗುತ್ತವೆ ನೀವು ಆಂತರಿಕ ಕೋರ್ ನಿರ್ಮಿಸಲು ಸಾಧ್ಯವಾದರೆ ಒಂದು ಅರ್ಥದಲ್ಲಿ ಬಹಳ ಸ್ವಯಂಪ್ರೇರಿತವಾಗಿ ಸ್ವಯಂಚಾಲಿತವಾಗಿ ನಿಮ್ಮ ಬಳಿಗೆ ಬರುತ್ತಾರೆ ಆದ್ದರಿಂದ ನೀವು ಯಾರನ್ನಾದರೂ ಅನುಕರಿಸಲು ಪ್ರಯತ್ನಿಸುವ ವಿಧಾನವನ್ನು ನಾನು ಬಳಸುತ್ತಿಲ್ಲ ಬೇರೆಯವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಅನುಸರಿಸಿ ಆದರೆ ನಂತರ ನೀವು ಅದನ್ನು ನಿಮ್ಮೊಳಗೆ ತರಲು ಪ್ರಯತ್ನಿಸುತ್ತೀರಿ ಮತ್ತು ನಂತರ ನಿಮ್ಮ ಸ್ವಾಭಾವಿಕ ಸ್ವಭಾವವನ್ನು ಹೊರತೆಗೆಯಲು ಪ್ರಯತ್ನಿಸುತ್ತೀರಿ ನೀವು ಅರಿತುಕೊಂಡರೆ ಈಗ ನಾನು ನಿಮ್ಮನ್ನು ಸಾಮಾನ್ಯ ಬುದ್ಧಿವಂತ ಮಟ್ಟದಿಂದ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಮಟ್ಟಕ್ಕೆ ತರಲು ಪ್ರಯತ್ನಿಸುತ್ತಿದ್ದೇನೆ ಎಂದು ನೀವು ಅರಿತುಕೊಂಡರೆ ನೀವು ಅದನ್ನು ಮಾಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಆರಂಭದಲ್ಲಿ ಸಾಮಾನ್ಯ ಚಿಂತನೆಯ ದೃಷ್ಟಿಯಿಂದ ಜನರು ಇದು ದೈಹಿಕ ಶಕ್ತಿ ಮುಖ್ಯವಾದುದು ಎಂದು ಭಾವಿಸಿದ್ದಾರೆ ಆದ್ದರಿಂದ ಅವರು ಭೌತಿಕ ಅಂಶವಾದ ಪಿಕ್ಯೂ ಗೆ ಹೆಚ್ಚಿನ ಒತ್ತು ನೀಡುತ್ತಾರೆ ತದನಂತರ ಒಂದು ಸಮಯ ಬಂದಿತು ಮತ್ತು 60ರ ದಶಕದಲ್ಲಿ ಜನರು ಸರಿ ಎಂದು ಹೇಳಲು ಪ್ರಾರಂಭಿಸಿದರು ಇಲ್ಲ ಇದು ಇದಲ್ಲ ಆದರೆ ಇದು ಬುದ್ಧಿವಂತಿಕೆಯ ಅಂಶವಾಗಿದೆ ಈಗ ಇದು ದೀರ್ಘಕಾಲದವರೆಗೆ ಪ್ರಾಬಲ್ಯ ಸಾಧಿಸುತ್ತಿತ್ತು ಮತ್ತು ನಂತರ ಡೇನಿಯಲ್ ಗೋಲ್ಮನ್ ಅವರ ಭಾವನಾತ್ಮಕ ಬುದ್ಧಿವಂತಿಕೆಯ ಪುಸ್ತಕದೊಂದಿಗೆ ಇದು ಒಂದು ಪ್ರಗತಿಯಾಗಿದೆ ಮತ್ತು ಅವರು ಅದನ್ನು ನಿಮ್ಮ ಬುದ್ಧಿವಂತಿಕೆಯು ನಿಮ್ಮನ್ನು ಅನುಸರಿಸುವಂತೆ ಮಾಡುವುದಿಲ್ಲ ನೀವು ಒಂದು ಸ್ಥಾನವನ್ನು ತಲುಪುತ್ತೀರಿ ಎಂದರು ಆದರೆ ನಂತರ ನೀವು ಅದನ್ನು ಮುಂದುವರಿಸಲು ಬಯಸಿದರೆ ನೀವು ಉಳಿಸಿಕೊಳ್ಳಲು ಮತ್ತು ಮತ್ತಷ್ಟು ಬೆಳೆಯಲು ಬಯಸಿದರೆ ಅದು ನೀವು ಮುಂದುವರಿಯುವಂತೆ ಮಾಡುವ ಬುದ್ಧಿವಂತಿಕೆಯಲ್ಲ ಮುಂದೆ ನಿಮಗೆ ಭಾವನಾತ್ಮಕ ಬುದ್ಧಿವಂತಿಕೆಯ ಅಗತ್ಯವಿದೆ ತದನಂತರ ದಾನಾಹ್ ಜೋಹರ್ ಮತ್ತು ಇತರರು ಆಧ್ಯಾತ್ಮಿಕ ಬುದ್ಧಿವಂತಿಕೆ ಎಂಬ ಪದಗಳನ್ನು ಪರಿಚಯಿಸಿದರು ಮತ್ತು ಅವರು ಭಾವನಾತ್ಮಕ ಬುದ್ಧಿವಂತಿಕೆಯಿಂದ ಇನ್ನೂ ಒಂದು ಹೆಜ್ಜೆ ದೂರ ಎಂದು ಹೇಳಿದರು ಇದು ಕೇವಲ ಭಾವನೆ ಅಲ್ಲ ಆದರೆ ಇದು ನಿಮ್ಮ ಆಂತರಿಕ ಕೇಂದ್ರದಿಂದ ಬ್ರಹ್ಮಾಂಡದೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಿದೆ ಆತ್ಮ ಆಧ್ಯಾತ್ಮಿಕತೆಯ ಭಾಗ ಅದು ಮತ್ತು ನೀವು ಅದನ್ನು ಮಾಡಲು ಸಾಧ್ಯವಾದರೆ ಆ ಆಂತರಿಕ ಸಂಪರ್ಕವನ್ನು ಅಭಿವೃದ್ಧಿಪಡಿಸಿಕೊಳ್ಳಿ ನಿಮ್ಮ ಬುದ್ಧಿವಂತಿಕೆ ಬಳಸಿ ಜನರೊಂದಿಗೆ ಸಂಪರ್ಕ ಸಾಧಿಸಲು ನಿಮ್ಮ ಸಹಾನುಭೂತಿಯನ್ನು ಬಳಸಿ ಅವರು ಹೇಳುತ್ತಾರೆ ಅದು ಆಧ್ಯಾತ್ಮಿಕವಾಗಿದೆ ಭಾಗಶಃ ಮತ್ತು ಅದು ಮೇಲ್ಭಾಗದಲ್ಲಿ ಇದೆ ಈಗ ಕೇವಲ ಅನುಕೂಲಕ್ಕಾಗಿ ಭೌತಿಕ ಅಂಶವು ಕೆಳಭಾಗದಲ್ಲಿ ಇದೆ ಎಂದು ನಾನು ನಿಮಗೆ ತೋರಿಸಲು ಪ್ರಯತ್ನಿಸಿದ್ದೇನೆ ಮತ್ತು ನಂತರ ಬುದ್ಧಿವಂತಿಕೆಯ ಅಂಶ ಬರುತ್ತದೆ ಮತ್ತು ನಂತರ ಭಾವನಾತ್ಮಕ ಅಂಶ ಮತ್ತು ಮೇಲ್ಭಾಗದಲ್ಲಿ ನೀವು ಆಧ್ಯಾತ್ಮಿಕ ಅಂಶವನ್ನು ಹೊಂದಿದ್ದೀರಿ ಕೆಳಗೆ ನೀವು ಭೌತಿಕ ಅಂಶವನ್ನು ಹೊಂದಿದ್ದೀರಿ ಆದರೆ ವಾಸ್ತವವಾಗಿ ದೃಶ್ಯೀಕರಿಸುವ ಸರಿಯಾದ ಮಾರ್ಗ ಅಂದರೆ ಆಧ್ಯಾತ್ಮಿಕ ಅಂಶವು ಅದರ ಕೇಂದ್ರಬಿಂದುವಾಗಿದೆ ತದನಂತರ ನೀವು ಒಂದು ಬದಿಯಲ್ಲಿ ಭೌತಿಕತೆಯನ್ನು ಹೊಂದಿದ್ದೀರಿ ಭಾಗಶಃ ಇನ್ನೊಂದು ಬದಿಯಲ್ಲಿ ಬುದ್ಧಿವಂತ ಭಾಗಶಃ ಮತ್ತು ಇನ್ನೊಂದು ಬದಿಯಲ್ಲಿ ಇದು ಭಾವನಾತ್ಮಕ ಭಾಗವಾಗಿದೆ ಆದರೆ ಈ ಮೂರೂ ವಾಸ್ತವದಲ್ಲಿ ಆಧ್ಯಾತ್ಮಿಕ ಅಂಶದಿಂದ ನಿಯಂತ್ರಿಸಲ್ಪಡುತ್ತವೆ ಇದು ಒಂದು ರೀತಿಯ ಕ್ರಮಾನುಗತ ಕ್ರಮವಲ್ಲ ಆದರೆ ಇದು ಸಮಗ್ರ ಚಿಂತನೆಯಾಗಿದೆ ಇದು ಎಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಇದು ಇಡೀ ಮೆದುಳಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಅದು ಎಡಭಾಗದಲ್ಲಿರಲಿ ಅಥವಾ ಬಲಭಾಗದಲ್ಲಿರಲಿ ಅದು ಜೀವನವನ್ನು ನೋಡುವ ಸಮಗ್ರ ವಿಧಾನವಾಗಿದೆ ಈಗ ಈ ಪದವನ್ನು ಸುಮಾರು 1997 ರಲ್ಲಿ ದಾನಾಹ್ ಜೋಹರ್ ಪರಿಚಯಿಸಿದರು ಆದರೆ ಎಸ್ಕ್ಯೂ ಕನೆಕ್ಟಿಂಗ್ ವಿತ್ ಅವರ್ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಎಂಬ ಪುಸ್ತಕವು ಇದನ್ನು ಹೆಚ್ಚು ಜನಪ್ರಿಯಗೊಳಿಸಿದೆ ಈಗ ಪುಸ್ತಕದಲ್ಲಿ ದಾನಾಹ್ ಜೋಹರ್ ಹನ್ನೆರಡು ಮೂಲಭೂತ ಗುಣಲಕ್ಷಣಗಳ ಬಗ್ಗೆ ಮಾತನಾಡುತ್ತಾನೆ ಇದು ವಾಸ್ತವವಾಗಿ ಈ ಆಧ್ಯಾತ್ಮಿಕ ಅಂಶವನ್ನು ಹೊಂದಿರುವ ಯಾರನ್ನಾದರೂ ನಿರೂಪಿಸುತ್ತದೆ ಆದರೆ ಇದು ಆ ಜನರನ್ನು ನಿರೂಪಿಸುವುದಷ್ಟೇ ಅಲ್ಲ ಆದರೆ ನಾವು ನಮ್ಮದೇ ಆದ ಎಸ್ಕ್ಯೂ ಅನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ ನಾವು ಗಮನ ಕೇಂದ್ರೀಕರಿಸಬೇಕಾದ ಗುಣಲಕ್ಷಣಗಳು ಯಾವುವು ಎಂಬುದನ್ನು ಸಹ ಇದು ನಮಗೆ ಹೇಳುತ್ತದೆ ಈ ಹನ್ನೆರಡು ಗುಣಲಕ್ಷಣಗಳನ್ನು ನೋಡೋಣ ಮತ್ತು ನಂತರ ಅವುಗಳ ಬಗ್ಗೆ ಯೋಚಿಸೋಣ ಮೊದಲನೆಯದು ಕ್ಷೇತ್ರ ಸ್ವಾತಂತ್ರ್ಯ ಕ್ಷೇತ್ರ ಸ್ವಾತಂತ್ರ್ಯ ಎಂದರೆ ಜನಸಮೂಹದ ವಿರುದ್ಧ ನಿಲ್ಲುವುದು ಮತ್ತು ಹೊಂದಿರುವುದು ಒಬ್ಬರ ಸ್ವಂತ ನಂಬಿಕೆಗಳು ಆ ವ್ಯಕ್ತಿಯು ಏನೇ ಮಾಡಿದರೂ ಅವನ ಮೇಲೆ ಪರಿಣಾಮ ಬೀರುವುದಿಲ್ಲ ಬೇರೆಯವರು ಏನು ಹೇಳುವರೋ ಎಂದು ಹೆದರುವುದಿಲ್ಲ ಅದು ಹಾಗಲ್ಲ ನೀವು ಏನು ಹೇಳುತ್ತೀರಿ ಎಂಬುದರ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಅದು ಮುಖ್ಯವಲ್ಲ ನಾನು ಸ್ವತಂತ್ರನಾಗಿರುವುದರಿಂದ ನೀವು ಏನು ಹೇಳಿದರೂ ನಾನು ನನ್ನ ಸ್ವಂತ ಆಂತರಿಕ ಸಂಕೇತಗಳಿಂದ ನಿಯಂತ್ರಣ ಮತ್ತು ಆಡಳಿತದಲ್ಲಿದ್ದೇನೆ ಮತ್ತು ನಂತರ ಅದು ನಿಮ್ಮ ಮನಸ್ಸಿನಲ್ಲಿರುವುದರ ಬಗ್ಗೆ ಅಂತೂ ಅಲ್ಲ ಅದುವೇ ಕ್ಷೇತ್ರ ಸ್ವಾತಂತ್ರ್ಯ ಅವರು ಸೂಚಿಸುವ ಎರಡನೇ ಲಕ್ಷಣವೆಂದರೆ ನಮ್ರತೆ ಜಗತ್ತಿನಲ್ಲಿ ಒಬ್ಬರ ನಿಜವಾದ ಸ್ಥಾನದ ದೊಡ್ಡ ನಾಟಕದಲ್ಲಿ ಆಟಗಾರನಾಗಿರುವ ಭಾವನೆಯೇ ನಮ್ರತೆ ಹಾಗೆ ನಾನು ಜಗತ್ತನ್ನು ವಶಪಡಿಸಿಕೊಂಡವನಲ್ಲ ಆದರೆ ನಾನು ಪ್ರಪಂಚದ ಒಂದು ಸಣ್ಣ ಭಾಗವಾಗಿದ್ದೇನೆ ಮತ್ತು ನಂತರ ನಾನು ಈ ಸಂಬಂಧಗಳ ಸರಪಳಿಯ ಭಾಗವಾಗಿದ್ದೇನೆ ತದನಂತರ ನಾನು ಹಾಗಲ್ಲ ಎಂಬ ಅರಿವು ದೊಡ್ಡದು ಆದರೆ ನಾನು ಬಹಳ ಸಣ್ಣ ಭಾಗ ಆದರೆ ಸಣ್ಣದರ ಹೊರತಾಗಿಯೂ ನಾನು ಇನ್ನೂ ಮಹತ್ವದ್ದಾಗಿದ್ದೇನೆ ಆದ್ದರಿಂದ ಆ ರೀತಿಯ ನಮ್ರತೆ ತದನಂತರ ಮೂಲಭೂತ ಪ್ರಶ್ನೆಗಳನ್ನು ಕೇಳುವ ಪ್ರವೃತ್ತಿ ನಾನು ಯಾರು ನಾನೇಕೆ ಇಲ್ಲಿದ್ದೇನೆ ನಾನು ಏನು ಮಾಡುತ್ತಿದ್ದೇನೆ ನನ್ನ ಉದ್ದೇಶವೇನು ನಾನು ವಿನ್ಯಾಸಗೊಳಿಸಲಾದ ಉದ್ದೇಶ ಅಥವಾ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಬದುಕುತ್ತಿದ್ದೇನೆಯೇ ನಾನು ಕಡಿಮೆ ಪ್ರದರ್ಶನ ನೀಡುತ್ತಿದ್ದೇನೆ ನಾನು ಏನು ಮಾಡುತ್ತಿದ್ದೇನೆ ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಆದ್ದರಿಂದ ಅವರು ಈ ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತಾರೆ ಮತ್ತು ಇದು ಅಗತ್ಯವಾಗಿದೆ ವಿಷಯಗಳನ್ನು ಅರ್ಥಮಾಡಿಕೊಳ್ಳಿ ಮತ್ತು ಅವುಗಳ ವಿಚಾರಗಳ ಆಳಕ್ಕೆ ಹೋಗಿರಿ ವಿಷಯಗಳು ಏಕೆ ಹೀಗಿವೆ ಮರುವಿನ್ಯಾಸ ಮಾಡುವ ಸಾಮರ್ಥ್ಯಃ ಒಂದು ಸನ್ನಿವೇಶದಿಂದ ಅಥವಾ ಸಮಸ್ಯೆ ಹಿಂದೆ ನಿಲ್ಲುವುದು ಮತ್ತು ದೊಡ್ಡ ಚಿತ್ರಣ ಅಥವಾ ವಿಶಾಲವಾದ ಸನ್ನಿವೇಶವನ್ನು ನೋಡುವುದು ಸಾಮಾನ್ಯವಾಗಿ ಸಾಮಾನ್ಯ ವ್ಯಕ್ತಿಗಳು ಅಥವಾ ಎಸ್ಕ್ಯೂ ಕೊರತೆಯಿರುವವರು ಪರಿಸ್ಥಿತಿಯಲ್ಲಿ ಭಾವನಾತ್ಮಕವಾಗಿ ಸಿಕ್ಕಿಹಾಕಿಕೊಂಡ ಅವರು ತುಂಬಾ ಒತ್ತಡಕ್ಕೊಳಗಾಗುತ್ತಾರೆ ಆದರೆ ಒಮ್ಮೆ ಅವರು ಅಭಿವೃದ್ಧಿ ಹೊಂದಿದರೆ ಈ ಎಸ್ಕ್ಯೂ ಅವರು ತಮ್ಮನ್ನು ತಾವು ಬೇರ್ಪಡಿಸಿಕೊಳ್ಳಲು ಸಮರ್ಥರಾಗಿದ್ದಾರೆ ಎಂಬ ಅರ್ಥದಲ್ಲಿ ಪರಿಸ್ಥಿತಿಯಿಂದ ಮರುಹೊಂದಿಸಲು ಸಮರ್ಥರಾಗಿದ್ದಾರೆ ಮತ್ತು ನಂತರ ಅವರು ಅದನ್ನು ದೂರದಿಂದ ನೋಡಲು ಸಾಧ್ಯವಾಗುತ್ತದೆ ಮತ್ತು ಅವರು ಸಮರ್ಥರಾಗಿದ್ದಾರೆ ತಾರ್ಕಿಕ ಮತ್ತು ಭಾವನಾತ್ಮಕ ಮಟ್ಟಕ್ಕೆ ತಲುಪಲು ಮರುಹೊಂದಿಸಲು ಸಮರ್ಥರಾಗಿದ್ದಾರೆ ಎಲ್ಲರಿಗೂ ಸೌಹಾರ್ದಯುತವಾದ ಆಧ್ಯಾತ್ಮಿಕ ಪರಿಹಾರ ಕೊಡುವರು ಪ್ರತಿಕೂಲತೆಯ ಸಕಾರಾತ್ಮಕ ಬಳಕೆಃ ತಪ್ಪುಗಳು ಹಿನ್ನಡೆಗಳು ಮತ್ತು ನೋವುಗಳಿಂದ ಕಲಿಯುವುದು ಮತ್ತು ಬೆಳೆಯುವುದು ಆದ್ದರಿಂದ ವೈಫಲ್ಯವು ಅವರನ್ನು ತಡೆಯುವುದಿಲ್ಲ ಆದರೆ ನಂತರ ವಾಸ್ತವವಾಗಿ ಯಾವುದೇ ರೀತಿಯ ಪ್ರತಿಕೂಲತೆ ಯಾವುದೇ ರೀತಿಯ ವೈಫಲ್ಯ ಅದು ಅವರ ಜೀವನದಲ್ಲಿ ಬರುತ್ತದೆ ಅವರ ಮೇಲೆ ಪರಿಣಾಮ ಬೀರದಂತೆ ಯಾವುದೇ ಹಿನ್ನಡೆ ಇಲ್ಲದಂತೆ ಬಳಸುತ್ತಾರೆ ವೃತ್ತಿ ಪ್ರಜ್ಞೆಃ ಇದು ಬಹಳ ಮುಖ್ಯವಾದ ಲಕ್ಷಣವಾಗಿದೆ ಅವರು ಕೇವಲ ಸ್ವಲ್ಪ ಹಣವನ್ನು ಪಡೆಯುವ ಸಲುವಾಗಿ ಕೆಲಸ ಮಾಡುವುದಿಲ್ಲ ಅವರು ಸಂಪೂರ್ಣವಾಗಿ ಬದ್ಧರಾಗಿರುತ್ತಾರೆ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಮತ್ತು ನಂತರ ಅವರು ಅದನ್ನು ವೃತ್ತಿಯ ಭಾವದಿಂದ ಮಾಡುತ್ತಾರೆ ಸೇವೆ ಮಾಡಲು ಏನನ್ನಾದರೂ ಮರಳಿ ನೀಡಲು ಕರೆನೀಡುವ ಭಾವನೆ ಅದು ಕೆಲಸ ಮಾಡುವ ಯಾರೊಂದಿಗಾದರೂ ಕೆಲಸ ಮಾಡುವುದು ಒಂದು ಸವಲತ್ತು ಎಂದು ಅವರು ಭಾವಿಸುತ್ತಾರೆ ಇದು ಒಂದು ಸವಲತ್ತು ಅಲ್ಲಿ ಇರುವುದು ಒಂದು ಗೌರವವಾಗಿದೆ ಮತ್ತು ನಂತರ ಅವರು ಬದ್ಧತೆಯನ್ನು ಅನುಭವಿಸುತ್ತಾರೆ ಮತ್ತು ನಂತರ ಒಳ್ಳೆ ರೀತಿ ಹಿಂದಿರುಗಿಸಲು ಬಯಸುತ್ತಾರೆ ಆದ್ದರಿಂದ ಅವರು ತಮ್ಮ ಗಡಿಯಾರವನ್ನು ನೋಡುವುದಿಲ್ಲ ಮತ್ತು ಕೆಲಸ ಅವರು ಕೆಲಸ ಮಾಡುತ್ತಾರೆ ತುಂಬಾ ಉತ್ಸಾಹದಿಂದ ಅವರು ತಮ್ಮ ಗಡಿಯಾರವನ್ನು ನೋಡುವುದನ್ನು ಮರೆತುಬಿಡುತ್ತಾರೆ ಇತರ ಆರು ಗುಣಗಳು ಯಾವುವು ಸ್ವಯಂ ಅರಿವುಃ ವಾಸ್ತವವಾಗಿ ಮಾಸ್ಲೋ ಕೂಡ ಇದರ ಬಗ್ಗೆ ಮಾತನಾಡುತ್ತಾರೆ ಡೆನಿಯಲ್ ಗೋಲ್ಮನ್ ಕೂಡ ಈ ಬಗ್ಗೆ ಮಾತನಾಡುತ್ತಾರೆ ಸ್ವಯಂ ಅರಿವುಃ ನಾನು ಏನನ್ನು ನಂಬುತ್ತೇನೆ ಮೌಲ್ಯ ಮತ್ತು ಯಾವುದು ನನಗೆ ಆಳವಾಗಿ ಪ್ರೇರೇಪಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಆದ್ದರಿಂದ ಹಿಂದಿನ ಉಪನ್ಯಾಸದ ಆರಂಭದಲ್ಲಿ ನಾನು ನಿಮ್ಮನ್ನು ಆಳವಾಗಿ ಪ್ರೇರೇಪಿಸುವದು ಯಾವುದು ಮತ್ತು ಅದು ಏನು ಎಂಬುದನ್ನು ಗುರುತಿಸಲು ಪ್ರಯತ್ನಿಸಿ ಎಂದು ಕೇಳಿಕೊಳ್ಳುತ್ತಿದ್ದೆ ಅದು ನಿಮಗೆ ಸೋಮಾರಿತನವನ್ನು ಉಂಟುಮಾಡುತ್ತದೆ ನಿಮ್ಮನ್ನು ತುಂಬಾ ಪ್ರೇರೇಪಿಸುವುದಿಲ್ಲ ಅವು ಯಾವುವು ಚಾಲನೆ ಮಾಡುವ ವಸ್ತುಗಳು ಯಾವುವು ನಿಮ್ಮನ್ನು ಕೆಳಕ್ಕೆ ಎಳೆಯುವ ಸಂಗತಿಗಳು ಯಾವುವು ಆದ್ದರಿಂದ ಅದು ಸ್ವಯಂ ಅರಿವು ಆಕೆ ಮಾತನಾಡುವ ಮುಂದಿನ ಲಕ್ಷಣವೆಂದರೆ ಸ್ವಾಭಾವಿಕತೆ ಅದು ಏನು ಕ್ಷಣದಲ್ಲಿ ಬದುಕುವುದು ಮತ್ತು ಅದಕ್ಕೆ ಸ್ಪಂದಿಸುವುದು ಅವರು ಭೂತಕಾಲದಲ್ಲಿ ಬದುಕುವುದಿಲ್ಲ ಅವರು ಭೂತಕಾಲದಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಅವರು ಭವಿಷ್ಯದ ಬಗ್ಗೆ ಯೋಚಿಸುವುದಿಲ್ಲ ಆದ್ದರಿಂದ ಅವರು ತುಂಬಾ ಆತಂಕ ಮತ್ತು ಒತ್ತಡಕ್ಕೆ ಒಳಗಾಗುತ್ತಾರೆ ಅವರು ವರ್ತಮಾನದಲ್ಲಿ ಬದುಕುತ್ತಾರೆ ಅವರು ಪ್ರತಿ ಕ್ಷಣದಲ್ಲೂ ಬದುಕುತ್ತಾರೆ ಮತ್ತು ಅವರು ಅದಕ್ಕೆ ಬಹಳ ಸ್ವಯಂಪ್ರೇರಿತವಾಗಿ ಸಂಬಂಧ ಹೊಂದಿದ್ದಾರೆ ಆದ್ದರಿಂದ ಅವರಿಗೆ ಯಾವುದೇ ರೀತಿಯ ಒತ್ತಡವಿಲ್ಲ ಆಕೆ ಮಾತನಾಡುವ ಮುಂದಿನ ಗುಣವೆಂದರೆ ನಟನೆ ತತ್ವಗಳು ಮತ್ತು ಆಳವಾದ ನಂಬಿಕೆಗಳು ಮತ್ತು ಅದಕ್ಕೆ ಅನುಗುಣವಾಗಿ ಬದುಕುವುದು ಇದನ್ನು ಆಕೆ ದೂರದೃಷ್ಟಿಯ ಮತ್ತು ಮೌಲ್ಯದ ನೇತೃತ್ವ ಎಂದು ಕರೆಯುತ್ತಾರೆ ಆದ್ದರಿಂದ ದೃಷ್ಟಿ ಮತ್ತು ಮೌಲ್ಯವನ್ನು ಮುನ್ನಡೆಸುವುದು ಎಂದರೆ ಈಗಾಗಲೇ ಈ ದೃಷ್ಟಿಯನ್ನು ಹೊಂದಿರುವುದು ಮತ್ತು ನಂತರ ಅವರು ತಮ್ಮದೇ ಆದ ಮೌಲ್ಯಗಳಿಂದ ಮಾರ್ಗದರ್ಶಿಸಲ್ಪಡುತ್ತಾರೆ ನಾನು ಹೇಳಿದಂತೆ ಇದು ನಾವು ಹಿಂದಿನ ಚರ್ಚೆಗೆ ಹತ್ತಿರದಲ್ಲಿದೆ ಅವರು ತಮ್ಮದೇ ಆದ ಆಂತರಿಕ ಕೇಂದ್ರವನ್ನು ಹೊಂದಿದ್ದಾರೆ ಮತ್ತು ನಂತರ ಅವರಿಗೆ ದೃಷ್ಟಿ ಇದೆ ಇತರರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಅವರು ಚಿಂತಿಸುವುದಿಲ್ಲ ಅವರು ಏನು ಮಾಡುತ್ತಾರೆ ಅವರು ಹೇಗೆ ಕಾರ್ಯನಿರ್ವಹಿಸುತ್ತಾರೆ ಎಂಬುದರ ಬಗ್ಗೆ ಚಿಂತಿಸುವುದಿಲ್ಲ ಹೋಲಿಸಂಃ ಹೋಲಿಸಂ ಎಂದರೆ ದೊಡ್ಡ ಮಾದರಿಗಳು ಸಂಬಂಧಗಳು ಮತ್ತು ಸಂಪರ್ಕಗಳನ್ನು ನೋಡುವುದು ಪ್ರಜ್ಞೆಯನ್ನು ಹೊಂದಿರುವುದು ವಿಷಯಗಳನ್ನು ಭಾಗಶಃ ನೋಡುವ ಬದಲು ಅವರು ಇಡೀ ಚಿತ್ರವನ್ನು ನೋಡಲು ಸಂಪೂರ್ಣ ಸಂಪರ್ಕಕಕ್ಕೆ ಪ್ರಯತ್ನಿಸುತ್ತಾರೆ ಕರುಣೆಃ ಭಾವನೆಯ ಗುಣ ಮತ್ತು ಆಳವಾದ ಪರಾನುಭೂತಿ ಹೊಂದಿರುವುದು ಯಾರೂ ಕೇಳಿದರು ನಿಮಗೆ ನಿಜವಾದ ಸಂತೋಷ ಯಾವಾಗ ಸಿಗುತ್ತದೆ ತದನಂತರ ನೀವು ಈ ಜನರಿಗೆ ಅಂತಹ ಆಧ್ಯಾತ್ಮಿಕ ಕ್ಯೂಶನ್ಟ್ ಪ್ರಶ್ನೆಯನ್ನು ಕೇಳಿದರೆ ಭಾಗಶಃ ಅವರು ಈಗಾಗಲೇ ಉತ್ತರವನ್ನು ತಿಳಿದಿದ್ದಾರೆ ಏಕೆಂದರೆ ನೀವು ಯಾವಾಗ ಯಾರಿಗಾದರೂ ಸಹಾನುಭೂತಿ ತೋರಿಸುತ್ತೀರಿ ಎಂದು ಅವರಿಗೆ ತಿಳಿದಿದೆ ಆಗ ನೀವು ಸಂತೋಷವನ್ನು ಪಡೆಯುತ್ತೀರಿ ಅಂದರೆ ನೀವು ಯಾರಿಗಾದರೂ ಏನನ್ನಾದರೂ ಮಾಡಲು ಪ್ರಯತ್ನಿಸಿದಾಗ ಎಂದರ್ಥ ಆದ್ದರಿಂದ ಅದನ್ನು ಮಾಡುವಾಗ ಮತ್ತು ನಿಮ್ಮ ಸ್ವಂತ ಗುರಿಗಳನ್ನು ಪೂರೈಸಲು ನಿಮಗೆ ಸಾಧ್ಯವಾಗುತ್ತದೆ ಎಂದು ಅರಿತುಕೊಳ್ಳುವಾಗ ಯಾರಿಗಾದರೂ ಏನನ್ನಾದರೂ ಮಾಡಲು ಸಾಧ್ಯವಾದಾಗ ನಿಮ್ಮ ಆಂತರಿಕ ಸಂತೋಷ ಸಂಪೂರ್ಣವಾಗಿ ಅರಿತುಕೊಳ್ಳುತ್ತದೆ ಕೊನೆಯದಾಗಿ ವೈವಿಧ್ಯತೆಯ ಸಂಭ್ರಮಾಚರಣೆ ಎಂದು ಅವರು ಹೇಳುತ್ತಾರೆ ಈಗ ಈ ಜನರು ಏನು ಮಾಡುತ್ತಾರೆ ಅವರು ಪೂರ್ವಗ್ರಹವನ್ನು ಹೊಂದಿಲ್ಲ ಸಂಕುಚಿತ ಮನಸ್ಸಿನ ಚಿಂತನೆಯಿಂದ ನಿಯಂತ್ರಿಸಲ್ಪಡುತ್ತಾರೆ ಜನಾಂಗದ ವಿಷಯದಲ್ಲಿ ಅಥವಾ ಬಣ್ಣ ಅಥವಾ ಜಾತಿ ಅಥವಾ ಧರ್ಮ ಅಥವಾ ರಾಷ್ಟ್ರೀಯತೆ ಅಥವಾ ಯಾವುದೇ ರೀತಿಯ ಗಡಿಗಳು ಅವರು ಭಿನ್ನತೆಗಳಿಗಾಗಿ ಇತರರನ್ನು ಗೌರವಿಸುತ್ತಾರೆ ಅವರನ್ನು ತಿರಸ್ಕರಿಸುವುದಿಲ್ಲ ಈ ಅರ್ಥದಲ್ಲಿ ಇತರ ಜನರು ಭಿನ್ನರಾಗಿದ್ದರೂ ಸಹ ಅವರು ಮೆಚ್ಚುಗೆ ವ್ಯಕ್ತಪಡಿಸಲು ಸಮರ್ಥರಾಗಿದ್ದಾರೆ ಅವರು ವ್ಯತ್ಯಾಸಗಳನ್ನು ಗೌರವಿಸಲು ಸಮರ್ಥರಾಗಿದ್ದಾರೆ ಯಾರಾದರೂ ನನಗಿಂತ ಭಿನ್ನವಾಗಿರುವುದರಿಂದ ಯಾರಾದರೂ ಬೇರೆ ಭಾಷೆಯನ್ನು ಮಾತನಾಡುತ್ತಿದ್ದರೆ ಬೇರೆ ರೀತಿಯ ಆಹಾರವನ್ನು ತಿನ್ನುತ್ತಿದ್ದರೆ ವಿಭಿನ್ನ ರೀತಿಯ ಜನರು ಅದು ನನ್ನನ್ನು ನಾನು ಆ ವ್ಯಕ್ತಿಯನ್ನು ದ್ವೇಷಿಸಲು ಬಿಡುವುದಿಲ್ಲ ಅದು ಆ ವ್ಯಕ್ತಿಯನ್ನು ಅಪಹಾಸ್ಯ ಮಾಡುವಂತೆ ಮಾಡುವುದಿಲ್ಲ ಹೆಚ್ಚಿನ ಎಸ್ಕ್ಯೂ ಹೊಂದಿರುವ ವ್ಯಕ್ತಿಯು ವಾಸ್ತವವಾಗಿ ಈ ರೀತಿಯ ವೈವಿಧ್ಯತೆಯನ್ನು ಆಚರಿಸುತ್ತಾನೆ ಈಗ ನೀವು ಅಭಿವೃದ್ಧಿಪಡಿಸಬೇಕಾದ ಆಧ್ಯಾತ್ಮಿಕ ಬಂಡವಾಳದ ಈ ಕಲ್ಪನೆಯೊಂದಿಗೆ ಈ ವಾರವು ಕೊನೆಗೊಳ್ಳುತ್ತಿದೆ ಮತ್ತು ಆಧ್ಯಾತ್ಮಿಕ ಬಂಡವಾಳ ಆಧ್ಯಾತ್ಮಿಕ ಸಂಪತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಎರಡು ಅಂತಿಮ ಆಲೋಚನೆಗಳು ಮತ್ತೆ ದಾನಾಹ್ ಜೋಹರ್ನಿಂದ ಗುಪ್ತಚರ ಮಾಹಿತಿಗಳು ಬರುತ್ತಿವೆ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಎಂದರೇನು ಎಂಬುದನ್ನು ಸರಳವಾಗಿ ಹೇಳಲು ಸಂದರ್ಶನವೊಂದರಲ್ಲಿ ಆಕೆಯನ್ನು ಕೇಳಲಾಯಿತು ಆದ್ದರಿಂದ ಅವಳು ಈ ರೀತಿ ಹೇಳಿದಳು ಅವರು ಹೇಳಿದರು ನಾನು ಈಗ ಆಧ್ಯಾತ್ಮಿಕ ಬುದ್ಧಿವಂತಿಕೆಯು ಹೊರಹೊಮ್ಮುತ್ತಿರುವುದನ್ನು ನೋಡುತ್ತಿದ್ದೇನೆ ನಮ್ಮ ಅತ್ಯಂತ ಮೂಲಭೂತ ಮತ್ತು ಪ್ರಾಥಮಿಕ ಅಗತ್ಯ ಮತ್ತು ಆಳವಾದ ಅರ್ಥ ಅಗತ್ಯ ಉದ್ದೇಶದ ಅನುಭವ ಮತ್ತು ನಮ್ಮ ಅತ್ಯಂತ ಮಹತ್ವದ ಮೌಲ್ಯಗಳು ಮತ್ತು ಇವು ಹೇಗೆ ಆಳವಾದ ಬುದ್ಧಿವಂತಿಕೆಯ ಹೆಚ್ಚು ಪ್ರಶ್ನಿಸುವಿಕೆಗೆ ಕಾರಣವಾಗುತ್ತವೆ ಜೀವನ ಮತ್ತು ನಮ್ಮ ನಿರ್ಧಾರಗಳು ಮತ್ತು ಅನುಭವಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಅಗತ್ಯವಾದ ಉದ್ದೇಶ ಮತ್ತು ಅತ್ಯಂತ ಮಹತ್ವದ ಮೌಲ್ಯಗಳನ್ನು ಹೊಂದಿರುವ ಆಳವಾದ ಅರ್ಥವನ್ನು ಹುಡುಕುತ್ತಾ ಮತ್ತು ಇವು ಆಳವಾದ ಬುದ್ಧಿವಂತ ಮತ್ತು ಹೆಚ್ಚು ಪ್ರಶ್ನಾರ್ಹ ಜೀವನಕ್ಕೆ ಹೇಗೆ ಕಾರಣವಾಗುತ್ತವೆ ಮತ್ತು ನಮ್ಮ ನಿರ್ಧಾರ ಮತ್ತು ಅನುಭವಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ನಾನು ಮುಕ್ತಾಯಗೊಳಿಸುವ ಮೊದಲು ಈ ವಾರವು ಕೊನೆಗೊಳ್ಳಲಿದೆ ಎಂದು ನಿಮಗೆ ಹೇಳಲು ಬಯಸುತ್ತೇನೆ ಇದು ಈ ವಾರದ ಕೊನೆಯ ಉಪನ್ಯಾಸ ಇದರಲ್ಲಿ ರಸಪ್ರಶ್ನೆ ಇರುತ್ತದೆ ಮತ್ತೊಮ್ಮೆ ಪಾಠಗಳನ್ನು ಓದಿ ನಂತರ ನೀವು ಅರ್ಥಮಾಡಿಕೊಂಡಂತೆ ರಸಪ್ರಶ್ನೆಗೆ ಸಿದ್ಧರಾಗಿರಿ ಈ ವಾರದ ಕೊನೆಯಲ್ಲಿ ನೀವು ಈ ಆಲೋಚನೆಯನ್ನು ಯೋಚಿಸಿ ನಂತರ ಹೊರಹೋಗಬೇಕೆಂದು ನಾನು ಬಯಸುತ್ತೇನೆ ತದನಂತರ ಇದು ನೀವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯವಾಗಿದೆ ಏಕೆಂದರೆ ಇದು ಒಂದು ಮಾರ್ಗದರ್ಶಿ ತತ್ವವಾಗಿದೆ ಕೋರ್ಸ್ ಉದ್ದಕ್ಕೂ ಇರುತ್ತದೆ ಇದು ಮತ್ತೆ ದಾನಾಹ್ ಜೋಹರ್ನಿಂದ ಬಂದಿದೆ ಎಂದು ಅವರು ಸ್ಪಿರಿಚುವಲ್ ಕ್ಯಾಪಿಟಲ್ ಎಂಬ ಪುಸ್ತಕದಲ್ಲಿ ಹೇಳುತ್ತಾರೆ ನಾನು ಇದನ್ನು ಹೇಳಿದಾಗ ನೀವು ಆಸಕ್ತಿ ಇದ್ದರೆ ಪುಸ್ತಕವನ್ನು ಖರೀದಿಸಬಹುದು ಮತ್ತು ಅದನ್ನು ಓದಿರಿ ಆದರೆ ರಸಪ್ರಶ್ನೆಗಾಗಿ ನಾವು ಏನನ್ನು ಚರ್ಚಿಸಿದ್ದೇವೆ ಅದು ಸಾಕು ಸರಿ ನೀವು ವೀಡಿಯೊ ಉಪನ್ಯಾಸಗಳ ಮೂಲಕ ಕಲಿತರೆ ಎಲ್ಲಾ ಉಪನ್ಯಾಸಗಳು ಸ್ವಾವಲಂಬಿಯಾಗಿದ್ದು ಇದನ್ನು ಓದಲು ನೀವು ಯಾವುದೇ ನೋಟುಗಳನ್ನು ಅಥವಾ ಯಾವುದೇ ಪುಸ್ತಕವನ್ನು ಖರೀದಿಸಬೇಕಾಗಿಲ್ಲ ಇದು ನಿಮ್ಮ ಸ್ವಂತ ಹಿತಾಸಕ್ತಿಯ ಮೇಲೆ ಮಾತ್ರ ನಿಮ್ಮನ್ನು ನೀವು ಅಭಿವೃದ್ಧಿಪಡಿಸಿಕೊಳ್ಳುವ ದೃಷ್ಟಿಯಿಂದ ಮಾತ್ರ ಏನೇ ಇರಲಿ ನಾನು ಸೂಚಿಸುತ್ತಿರುವ ಹೆಚ್ಚುವರಿ ಪುಸ್ತಕಗಳನ್ನು ನೀವು ಖರೀದಿಸಬಹುದು ಮತ್ತು ಓದಬಹುದು ಈಗ ನಾವು ಅಂತಿಮ ಚಿಂತನೆಗೆ ಹೋಗೋಣ ಮತ್ತು ನಂತರ ನಾನು ಅದನ್ನು ಅಲ್ಲಿಗೆ ನಿಲ್ಲಸುತ್ತೇನೆ ಉತ್ತಮ ಆಳವಾದ ಹೆಚ್ಚು ಆಧ್ಯಾತ್ಮಿಕ ಬುದ್ಧಿವಂತ ಜನರಾಗಲು ಆಳವಾದ ಮಾನವ ಜೀವನ ಅರ್ಥಗಳಿಗೆ ಸಂವೇದನಾಶೀಲವಾಗಿರುವ ನಮ್ಮ ಅಸ್ತಿತ್ವದ ಆಯಾಮವನ್ನು ನಾವು ಬೆಳೆಸಿಕೊಳ್ಳಬೇಕು ಆಕೆ ಏನು ಹೇಳುತ್ತಿದ್ದಾಳೆ ನಾವು ನಮ್ಮ ಅಸ್ತಿತ್ವದ ಒಂದು ಆಯಾಮವನ್ನು ಬೆಳೆಸಿಕೊಳ್ಳಬೇಕು ಆದ್ದರಿಂದ ನಮ್ಮ ಅಸ್ತಿತ್ವದ ಒಂದು ಭಾಗ ನಾವು ಸಾಮಾನ್ಯವಾಗಿ ಅದನ್ನು ಬೆಳೆಸುವುದನ್ನು ನಿರ್ಲಕ್ಷಿಸುತ್ತೇವೆ ಮತ್ತು ಮಾನವ ಜೀವನದ ಆಳವಾದ ಅರ್ಥಗಳಿಗೆ ಸಂವೇದನಾಶೀಲವಾದದ್ದು ಯಾವುದು ಮಾನವ ಜೀವನದ ಬಾಹ್ಯ ಅರ್ಥದಿಂದಲ್ಲ ಆಂತರಿಕ ಕೇಂದ್ರಃ ಮಾನವ ಜೀವನದ ಆಳವಾದ ಅರ್ಥ ನೀವು ಬಯಸಿದರೆ ಪ್ಲೇಟೋನ ಪ್ರಸಿದ್ಧ ತ್ರಿಕೋನ ಸೂಕ್ಷ್ಮತೆ ಮೌಲ್ಯಗಳುಃ ಯಾವುವು ಒಳ್ಳೆಯತನ ಒಳ್ಳೆಯತನವನ್ನು ಪ್ರಶಂಸಿಸಲು ಕಲಿಯಿರಿ ಒಳ್ಳೆಯವರಾಗಿರಿ ಇತರರಲ್ಲಿ ಒಳ್ಳೆಯತನವನ್ನು ನೋಡಿ ಇತರರಲ್ಲಿ ಒಳ್ಳೆಯತನಕ್ಕೆ ಮನವಿ ಮಾಡಿ ಎರಡನೆಯದುಃ ಸತ್ಯ ಸುಳ್ಳು ಹೇಳುವುದನ್ನು ನಿಲ್ಲಿಸಲು ನಿರ್ಧರಿಸಿ ನಂತರ ಸತ್ಯವನ್ನು ಹುಡುಕಲು ಸತ್ಯವನ್ನು ಮಾತನಾಡಲು ನಿರ್ಧರಿಸಿ ಮತ್ತು ಮೂರನೆಯದಾಗಿ ಸೌಂದರ್ಯ ಎಂದು ಹೇಳುತ್ತಾಳೆ ಮೆಚ್ಚುಗೆಃ ಸೌಂದರ್ಯ ಅಂತಹ ವಿಷಯಗಳ ಬಗ್ಗೆ ಮೆಚ್ಚುಗೆಯನ್ನು ಬೆಳೆಸಿಕೊಳ್ಳುವುದು ಕ್ರಮಬದ್ಧವಾಗಿರುವ ವಸ್ತುಗಳು ಮೂಲಭೂತವಾಗಿ ಒಳ್ಳೆಯ ಮತ್ತು ಸತ್ಯವಾದ ವಿಷಯಗಳು ನಾವು ನಮ್ಮ ಜೀವನವನ್ನು ಒಂದು ವೃತ್ತಿಯಾಗಿ ಒಂದು ಆ ಆಳವಾದ ಮೌಲ್ಯಗಳ ಸೇವೆಗೆ ಮುಡಿಪಾಗಿಡಬೇಕು ಅದನ್ನು ಮಾಡಲು ನಾವು ಮಾನವನ ನಡವಳಿಕೆಯನ್ನು ಪ್ರೇರೇಪಿಸುವ ಉನ್ನತ ಪ್ರೇರಣೆಗಳಿಂದ ಕಾರ್ಯನಿರ್ವಹಿಸಬೇಕು ಇದು ನಾವು ಹೆಚ್ಚಿನ ಪ್ರೇರಣೆಯಿಂದ ಕಾರ್ಯನಿರ್ವಹಿಸಬಹುದು ಎಂದು ದಾನಾಹ್ ಜೋಹರ್ ಪದೇ ಪದೇ ಹೇಳುತ್ತಾರೆ ಮತ್ತು ನಾವು ಹೆಚ್ಚಿನ ಪ್ರೇರಣೆಯಿಂದ ಕಾರ್ಯನಿರ್ವಹಿಸಲು ಸಾಧ್ಯವಾದಾಗ ನಾವು ಮಾಡುವ ಅನೇಕ ವಿಷಯಗಳು ಮನಸ್ಸನ್ನು ಕಂಗೆಡಿಸುವ ಒತ್ತಡಕ್ಕೊಳಗಾಗಿರುವಂತೆ ಯೋಚಿಸಿ ಅವೆಲ್ಲವೂ ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತವೆ ನಮ್ಮ ಮೇಲೆ ಒತ್ತಡಹಾಕುತ್ತವೆ ಆದ್ದರಿಂದ ಈ ಉನ್ನತ ಮಟ್ಟದಲ್ಲಿ ಕಾರ್ಯನಿರ್ವಹಿಸಲು ಪ್ರಯತ್ನಿಸಿ ಅದನ್ನು ಮಾಡಲು ನಾವು ಮಾನವನ ನಡವಳಿಕೆಯನ್ನು ಪ್ರೇರೇಪಿಸುವ ಉನ್ನತ ಪ್ರೇರಣೆಗಳಿಂದ ಕಾರ್ಯನಿರ್ವಹಿಸಬೇಕು ಇದು ಅಲ್ಪಾವಧಿಯ ಗುರಿಯಲ್ಲ ಆದರೆ ಇದು ದೀರ್ಘಾವಧಿಯ ಗುರಿಯಾಗಿದೆ ಈ ಯೋಜನೆಗೆ ದೃಢತೆ ಮತ್ತು ಬದ್ಧತೆ ಯ ಅಗತ್ಯವಿರುತ್ತದೆ ಇದು ದೀರ್ಘಾವಧಿಯ ಯೋಜನೆಯಾಗಿದೆ ಆದ್ದರಿಂದ ಕೋರ್ಸ್ ಆ ಯೋಜನೆಯನ್ನು ಪ್ರಾರಂಭಿಸಲು ನಿಮಗೆ ಸಹಾಯ ಮಾಡುತ್ತದೆ ಯೋಜನೆಯಲ್ಲಿ ನಿಮ್ಮನ್ನು ನಿಮ್ಮೊಂದಿಗೆ ಕರೆದೊಯ್ಯಲು ನಾನು ಒಂದು ರೀತಿಯ ಮಾರ್ಗದರ್ಶಿಯಾಗಿದ್ದೇನೆ ಆದರೆ ನೀವು ಇದಕ್ಕೆ ದೃಢತೆ ಉದ್ದೇಶದ ಶಕ್ತಿ ದೃಢ ನಿಶ್ಚಯ ತೆಗೆದುಕೊಳ್ಳುವ ಇಚ್ಛೆ ಅಪಾಯ ಇತ್ಯಾದಿ ಮತ್ತು ಬದ್ಧತೆ ಬೇಕಾಗುತ್ತದೆ ಎಂದು ತಿಳಿಯಿರಿ ಕೋರ್ಸ್ಗೆ ಬದ್ಧತೆ ನನಗೆ ಅಲ್ಲ ಆದರೆ ಬದ್ಧತೆ ನಿಮ್ಮಷ್ಟಕ್ಕೇ ಆದ್ದರಿಂದ ನೀವು ಕೈಗೊಂಡ ಈ ಯೋಜನೆಯಲ್ಲಿ ನಿಮಗೆ ಯಶಸ್ಸನ್ನು ಹಾರೈಸುತ್ತೇನೆ ಮೊದಲ ವಾರ ಮುಗಿದಿದೆ ಮತ್ತು ಈ ಯೋಜನೆಯನ್ನು ಬಳಸಿಕೊಂಡು ನಿಮ್ಮನ್ನು ನೀವು ಅಭಿವೃದ್ಧಿಪಡಿಸಿಕೊಳ್ಳಿ ಸಾಫ್ಟ್ ಸ್ಕಿಲ್ಸ್ ಗಳನ್ನೂ ಅಭಿವೃದ್ಧಿಗೊಳಿಸಿಕೊಳ್ಳಿ ಮತ್ತು ನನಗೆ ಖಾತ್ರಿಯಿದೆ ಆದ್ದರಿಂದ ಇದು ನಿಮ್ಮ ಜೀವನದಲ್ಲಿ ನೀವು ಏನನ್ನು ಬಯಸುತ್ತೀರೋ ಅದನ್ನು ಪಡೆಯುವಂತಹ ಸ್ವಯಂ ಪೂರೈಸುವ ಅನುಭವದಿಂದ ಕೊನೆಗೊಳ್ಳುತ್ತದೆ ಈ ವಾರ ನನ್ನೊಂದಿಗೆ ಇದ್ದಕ್ಕಾಗಿ ಧನ್ಯವಾದಗಳು ತದನಂತರ ನಾವು ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವದ ಬಗ್ಗೆ ಹೊಸ ಆಲೋಚನೆಗಳೊಂದಿಗೆ ಮತ್ತೆ ಹೊಸದಾಗಿ ಮುಂದಿನ ವಾರದಲ್ಲಿ ಪ್ರಾರಂಭಿಸೋಣ ಪ್ರಮುಖ ಪದಗಳು ಸಾಧನೆಯ ಅವಶ್ಯಕತೆ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಕ್ಷೇತ್ರ ಸ್ವಾತಂತ್ರ್ಯ ಪ್ರತಿಕೂಲತೆಯ ಧನಾತ್ಮಕ ಬಳಕೆ ಸಮಗ್ರತೆ